ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಹಲೋ ನಮ್ಮೊಂದಿಗೆ ಪ್ರೊಫೆಸರ್ ಸತ್ಯನಾರಾಯಣ ಗುಮ್ಮಡಿ ಚರ್ಚೆಗೆ ಹೊಂದಿರುವುದು ನಮಗೆ ಆನಂದ ಸತ್ಯನಾರಾಯಣ ಗುಮ್ಮಡಿಯವರು ಮದ್ರಾಸ್ ಐಐಟಿಯಲ್ಲಿ ಬಯೋಟೆಕ್ನಾಲಜಿ ವಿಭಾಗದ ಪ್ರಾಧ್ಯಾಪಕರಾಗಿದ್ದಾರೆ ಮತ್ತು ಅವರು 15 ವರ್ಷಗಳಿಂದ ನಮ್ಮೊಂದಿಗೆ ಇಲ್ಲಿಯೇ ಇದ್ದರು ಅವರು ಸಂಶೋಧನೆಯಲ್ಲಿ ಗಣನೀಯ ಅನುಭವವನ್ನು ಹೊಂದಿದ್ದಾರೆ ಮತ್ತು ಸಂಶೋಧನೆಯಲ್ಲಿ ಬಹಳಷ್ಟು ಯಶಸ್ಸನ್ನು ಹೊಂದಿದ್ದಾರೆ ಅವರ ಅಧ್ಯಯನದ ಕ್ಷೇತ್ರಗಳು ತೀವ್ರ ಪರಿಸ್ಥಿತಿಗಳಲ್ಲಿ ಸೂಕ್ಷ್ಮಜೀವಿಗಳ ಬದುಕುಳಿಯುವಿಕೆ ಮತ್ತು ಕೈಗಾರಿಕಾ ಅನ್ವಯಗಳಿಗೆ ಈ ಅಂಶವನ್ನು ಬಳಸಿಕೊಳ್ಳುತ್ತವೆ ಅವರು ಸೆಲ್ಯುಲರ್ ಪೊರೆಯಲ್ಲಿ ಫಾಸ್ಫೋಲಿಪಿಡ್ ಟ್ರಾನ್ಸ್ ಸ್ಥಳದ ಆಣ್ವಿಕ ಮತ್ತು ಜೀವರಾಸಾಯನಿಕ ಆಧಾರವನ್ನು ನೋಡುತ್ತಾರೆ ಆದ್ದರಿಂದ ಇವು ಪ್ರೊಫೆಸರ್ ಗುಮ್ಮಡಿಯ ಸಂಶೋಧನಾ ವಲಯಗಳ 2 ಪ್ರಮುಖ ಪ್ರದೇಶಗಳಾಗಿವೆ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ವಿವಿಧ ಪುಸ್ತಕಗಳಲ್ಲಿ ಹಲವಾರು ಅಧ್ಯಾಯಗಳನ್ನು ಬರೆದಿದ್ದಾರೆ ಅವರು ಜೈವಿಕ ವಿಜ್ಞಾನ ಕ್ಷೇತ್ರದಲ್ಲಿ 2012 ರಲ್ಲಿ ನಾಸಿ ಸ್ಕೋಪಸ್ ಯಂಗ್ ಸೈಂಟಿಸ್ಟ್ ಪ್ರಶಸ್ತಿ ವಿಜೇತರಾಗಿದ್ದಾರೆ ಮತ್ತು ಇದು ಎಲ್ಸೆವಿಯರ್ನಿಂದ ನೀಡಲ್ಪಟ್ಟಿದೆ ನಿಮಗೆ ತಿಳಿದಿರುವ ಜರ್ನಲ್ ಪ್ರಕಟಣೆಯ ಪ್ರಕ್ರಿಯೆಯ ದೇಶದ ಬಹಳಷ್ಟು ವಿಜ್ಞಾನಿಗಳು ಪ್ರಕಟಿಸುವ ಸ್ಥಳವಾಗಿದೆ ಅವರು ಹಲವು ನಿಯತಕಾಲಿಕಗಳ ಸಂಪಾದಕೀಯ ಮಂಡಳಿಯಲ್ಲಿದ್ದಾರೆ ಹಾಗಾಗಿ ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿ ನಮ್ಮೊಂದಿಗೆ ಸಂಶೋಧನೆಯನ್ನು ಚರ್ಚಿಸಲು ಅವರು ಚೆನ್ನಾಗಿ ಅರ್ಹತೆ ಹೊಂದಿದ್ದಾರೆಂದು ನಿಮಗೆ ತಿಳಿದಿದೆ ನಾವು ಕಲಿಯಲು ಮತ್ತು ಕೇಳಲು ಅವರಿಗೆ ಬಹಳ ಮೌಲ್ಯಯುತವಾದ ಅನುಭವವಿದೆ ಎಂದು ನೀವು ನೋಡಬಹುದು ಆದ್ದರಿಂದ ನಮ್ಮೊಂದಿಗೆ ಚರ್ಚೆಗೆ ಸೇರಿದಕ್ಕೆ ಧನ್ಯವಾದಗಳು ಸತ್ಯನಾರಾಯಣ ಎನ್ ಗುಮ್ಮಡಿ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಆದ್ದರಿಂದ ಈ ಸಾಮಾನ್ಯ ಪ್ರಶ್ನೆಯನ್ನು ಕೇಳುವ ಮೂಲಕ ಪ್ರಾರಂಭಿಸೋಣ ಬಯೋಟೆಕ್ನಾಲಜಿಯಲ್ಲಿ ಸಂಶೋಧನೆಯ ಸಾಂಪ್ರದಾಯಿಕ ಪ್ರದೇಶಗಳೆಂದು ಪರಿಗಣಿಸಲಾಗಿರುವ ಪ್ರದೇಶಗಳಿವೆ ಬಹುಶಃ ನೀವು ಸ್ವಲ್ಪ ಕಾಲ ಅಲ್ಲಿಯೇ ಇದ್ದೀರಿ ನೀವು ನೋಡಿದಲ್ಲಿ ಸಾಕಷ್ಟು ಸಾಹಿತ್ಯ ಈಗಾಗಲೇ ಅಸ್ತಿತ್ವದಲ್ಲಿದೆ ಮತ್ತು ಇನ್ನೂ ಸತ್ಯನಾರಾಯಣ ಎನ್ ಗುಮ್ಮದಿ ದೇಶದಲ್ಲಿ 2 ಮೂಲಭೂತ ವಿಭಾಗಗಳಿಂದ ಬಯೋಟೆಕ್ನಾಲಜಿಯಲ್ಲಿ ವಿಕಸನವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಎಂಜಿನಿಯರಿಂಗ್ನಿಂದ ಬಂದಿದ್ದರೆ ಅದು ಕೆಮಿಕಲ್ ಇಂಜಿನಿಯರಿಂಗ್ನಿಂದ ಬಂದಿದೆ ಬಯೋಟೆಕ್ನಾಲಜಿ ವಿಷಯದಲ್ಲಿ ರಾಸಾಯನಿಕ ಎಂಜಿನಿಯರಿಂಗ್ನಲ್ಲಿ ಸಂಪ್ರದಾಯವಾದಿ ಕ್ಷೇತ್ರವು ಜೈವಿಕ ರಾಸಾಯನಿಕ ಎಂಜಿನಿಯರಿಂಗ್ ಕೈಗಾರಿಕಾ ಮೌಲ್ಯದ ಸಂಯುಕ್ತಗಳ ಜೊತೆಗೆ ಕೆಲವು ಮೆಟಾಬೊಲೈಟ್ಗಳ ಉತ್ಪಾದನೆಗೆ ಪ್ರಕ್ರಿಯೆಯನ್ನು ಅಭಿವೃದ್ಧಿಪಡಿಸಲು ಬಯೊಪ್ರೊಸೆಸಸ್ ಎಂಜಿನಿಯರಿಂಗ್ ಆಗಿದೆ ರಾಸಾಯನಿಕ ಪ್ರಕ್ರಿಯೆಯಿಂದ ಇದು ಬದಲಾಗಿರುತ್ತದೆ ಕೇವಲ ರಾಸಾಯನಿಕ ಕ್ರಿಯೆಯನ್ನು ನಾನ್ ಮೆಟಾಲಿಕ್ ಸ್ನೇಹಿ ಮೆಟಾಬಾಲೈಟ್ಗಳಾಗಿ ಪರಿವರ್ತಿಸಲು ನಾವು ಬಯಸುತ್ತೇವೆ ಎಂಜಿನಿಯರಿಂಗ್ ದೃಷ್ಟಿಕೋನದಿಂದ ಸಂಶೋಧನೆ ಮಾಡುವ ಒಂದು ಸಾಂಪ್ರದಾಯಿಕ ಮಾರ್ಗವಾಗಿದೆ ಮತ್ತು ಮೂಲಭೂತ ವಿಜ್ಞಾನ ದೃಷ್ಟಿಕೋನದಿಂದ ಜೈವಿಕ ತಂತ್ರಜ್ಞಾನವು M ನಲ್ಲಿ ವಿಕಸನಗೊಂಡಿತು ಬಯೋಕೆಮಿಸ್ಟ್ರಿ ಮಾಲಿಕ್ಯೂಲರ್ ಬಯಾಲಜಿ ಮತ್ತು ಜೆನೆಟಿಕ್ಸ್ ವಿಷಯದಲ್ಲಿ ಅವರು ಬಲವಾದ ಹಿನ್ನೆಲೆ ಹೊಂದಿರುವ ಕಾರ್ಯಕ್ರಮಗಳು B ಆದ್ದರಿಂದ ಈ ದೇಶದಲ್ಲಿ ಪ್ರಾರಂಭವಾದ ಜೈವಿಕ ತಂತ್ರಜ್ಞಾನ ಸಂಶೋಧನೆಯ ಸಾಂಪ್ರದಾಯಿಕ ಕ್ಷೇತ್ರಗಳಾಗಿವೆ ಈಗ ಇದು ಬಹು ಶಿಸ್ತಿನ ಕ್ಷೇತ್ರ ಆಯಿತು ಅಲ್ಲಿ ಸಂಶೋಧನೆಯ ವಿಷಯದಲ್ಲಿ ಹಲವಾರು ಕ್ಷೇತ್ರಗಳ ಎಂಜಿನಿಯರಿಂಗ್ ಮತ್ತು ವಿಜ್ಞಾನಗಳ ಜೊತೆ ಕಾರ್ಯನಿರ್ವಹಿಸುತ್ತಿದೆ ಪ್ರತಾಪ್ ಹರಿಡೋಸ್ ಸರಿ ಮತ್ತು ಇದೇ ರೀತಿ ಅರ್ಥಾತ್ ನೀವು ಅರ್ಥೈಸಿಕೊಳ್ಳುವಂತಹ ನಿರ್ದಿಷ್ಟ ಪ್ರದೇಶಗಳಲ್ಲಿ ನಿಮಗೆ ತಿಳಿದಿರುವಂತಹ ಜೈವಿಕತಂತ್ರಜ್ಞಾನದ ಸಂಶೋಧನೆಯ ಇತ್ತೀಚಿನ ಯಾವ ಪ್ರದೇಶಗಳು ಆಸಕ್ತಿದಾಯಕವಾಗಿದೆ ಲಾಭದ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹವು ನಿಮಗೆ ಅವಕಾಶ ನೀಡಬಹುದು ನಾವು ಕಳೆದ 5 ವರ್ಷಗಳು ಅಥವಾ ಅದನ್ನೇ ಹೇಳುತ್ತೇವೆ ಸತ್ಯನಾರಾಯಣ ಎನ್ ಗುಮ್ಮದಿ ಚಿಕಿತ್ಸಕ ಪ್ರೋಟೀನ್ಗಳು ಮೊನೊಕ್ಲೋನಲ್ ಪ್ರತಿಕಾಯಗಳು ಲಸಿಕೆಗಳು ಉತ್ಪಾದನೆಯ ದೃಷ್ಟಿಯಿಂದ ಉದ್ಯಮದ ದೃಷ್ಟಿಯಿಂದ ಮಾನವ ರೋಗಗಳ ಔಷಧಿಗಳು ಬಹಳ ಪ್ರಮುಖವಾದವು ಆದ್ದರಿಂದ ಒಂದು ದೊಡ್ಡ ತಂತ್ರಜ್ಞಾನವು ಸಾಂಪ್ರದಾಯಿಕ ಸೂಕ್ಷ್ಮಜೀವಿಯ ಜೈವಿಕ ತಂತ್ರಜ್ಞಾನದಿಂದ ಪ್ರಾಣಿಗಳ ಜೀವಕೋಶ ಸಂಸ್ಕೃತಿಗಳು ಮತ್ತು ಸಸ್ಯ ಜೀವಕೋಶ ಸಂಸ್ಕೃತಿಗಳಿಗೆ ವಿವಿಧ ಔಷಧಿ ಕಣಗಳ ಉತ್ಪಾದನೆಗೆ ತೆಗೆದುಕೊಳ್ಳಲ್ಪಟ್ಟಿದೆ ಆದ್ದರಿಂದ ಅವುಗಳು ಬಯೋಸಿಮಿಲರುಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಬಯೋಸಿಮಿಲರ್ಸ್ ಎಂದರೆ ನಮ್ಮ ದೇಹದಲ್ಲಿ ನಮಗೆ ಇರುವಂತೆಯೇ ಇರುವ ಸಂಯುಕ್ತಗಳು ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಉದಾಹರಣೆಗೆ ನೀವು ಎರಿತ್ರೋಪೊಯೆಟಿನ್ ಅನ್ನು ಕೊಡುವ ಜನರಿಗೆ ರಕ್ತದ ಕೊರತೆಯಿಂದ ಆದ್ದರಿಂದ ಎರಿಥ್ರೋಪೊಯೆಟಿನ್ ನಮ್ಮ ದೇಹದಲ್ಲಿ ಹೊಂದಿದೆ ಪ್ರತಾಪ್ ಹರಿಡೋಸ್ ಇದು ಈಗಾಗಲೇ ಸೈನ್ ಪ್ರೊಫೆಸರ್ ಸತ್ಯನಾರಾಯಣ ಎನ್ ಗುಮ್ಮದಿ ನಮ್ಮ ದೇಹದಲ್ಲಿ ಆದ್ದರಿಂದ ನೆನಪಿಸಲ್ಪಟ್ಟಿರುವ ಜೀವಕೋಶ ಸಂಸ್ಕೃತಿಯನ್ನು ಬಳಸಿಕೊಂಡು ವಿಟ್ರೊದಲ್ಲಿ ಒಂದೇ ರಚನೆಯೊಂದಿಗೆ ನಾವು ಒಂದೇ ರೀತಿಯ ಸಂಯುಕ್ತವನ್ನು ಉತ್ಪಾದಿಸಬೇಕಾಗಿದೆ ಸತ್ಯನಾರಾಯಣ ಎನ್ ಗುಮ್ಮಡಿ ಆದ್ದರಿಂದ ಇತ್ತೀಚೆಗೆ ಕೈಗೊಂಡ ಉದ್ಯಮಗಳಲ್ಲಿ ಒಂದಾಗಿದೆ ದೊಡ್ಡ ಹೂಡಿಕೆಗಳು ನಡೆಯುತ್ತಿರುವ ಸಂಶೋಧನೆಯ ಕೈಗಾರಿಕಾ ಅಂಶಗಳು ಎರಡನೆಯದಾಗಿ ಕಂಪ್ಯುಟೇಶನಲ್ ಬಯಾಲಜಿ ರಚನೆಗಳು ಪ್ರೋಟೀನ್ಗಳ ರಚನೆ ಡಿಎನ್ಎ ಅಣುಗಳನ್ನು ಕಂಡುಹಿಡಿಯಲು ಬಯೋಇನ್ಫರ್ಮ್ಯಾಟಿಕ್ಸ್ ವಿಷಯದಲ್ಲಿ ಹೊಸ ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಜನರು ಕೆಲಸ ಮಾಡುತ್ತಾರೆ ಹಾಗಾಗಿ ಬಯೋಇನ್ಫರ್ಮ್ಯಾಟಿಕ್ಸ್ನಿಂದ ಆ ಗುರಿಯನ್ನು ಸಾಧಿಸುವಲ್ಲಿ ಇದು ಸಹಾಯ ಮಾಡುತ್ತದೆ ಮತ್ತು ಇತ್ತೀಚಿಗೆ ಬಹಳ ಆಕರ್ಷಕವಾದ ಮಾಹಿತಿಯು ದೊಡ್ಡದಾದ ದತ್ತಾಂಶ ವಿಶ್ಲೇಷಣೆಯಾಗಿದೆ ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ದೊಡ್ಡ ದತ್ತ ವಿಶ್ಲೇಷಣೆಗಾಗಿ ಕೆಲಸ ಮಾಡುವಲ್ಲಿ ನಮ್ಮ ಸಂಸ್ಥೆಯು ಬಹಳ ಪ್ರಸಿದ್ಧವಾಗಿದೆ ಅದರಲ್ಲಿ ದೊಡ್ಡ ಗುಂಪು ಕೆಲಸ ಮಾಡುತ್ತದೆ ಆದ್ದರಿಂದ ಜೈವಿಕ ತಂತ್ರಜ್ಞಾನವು ದೊಡ್ಡ ದತ್ತಾಂಶ ವಿಶ್ಲೇಷಣೆಯಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಒಂದಾಗಿದೆ ಏಕೆಂದರೆ ಮಾನವನ ಜಿನೊಮ್ಗಳಿಂದ ದೊರೆಯುವ ಮಾಹಿತಿಯ ಅನುಕ್ರಮವು ದೊಡ್ಡ ಪ್ರಮಾಣದಲ್ಲಿದೆ ಆದ್ದರಿಂದ ವಿಶ್ಲೇಷಿಸಲು ಮತ್ತು ಕಂಡುಹಿಡಿಯಲು ಹೊರತು ಇದು ಅಗತ್ಯವಿದೆ ಹಾಗಾಗಿ ರೋಗದ ಮತ್ತು ಸಂಭವನೀಯತೆಗಳಲ್ಲಿ ಯಾವುದು ಸಂಭವನೀಯತೆಗಳು ಆಗಿರಬಹುದು ಆದ್ದರಿಂದ ಅವುಗಳು ಹೊಸದಾದವುಗಳಾಗಿವೆ ಪ್ರತಾಪ್ ಹರಿಡೋಸ್ ತುಂಬಾ ಆಸಕ್ತಿದಾಯಕ ಹೌದು ಆದ್ದರಿಂದ ಇದು ಹೇಗೆ ಕಂಪ್ಯೂಟಿಂಗ್ ಆಗಿರಬಹುದು ಎಂಬುದನ್ನು ನಾನು ತೋರಿಸುತ್ತೇನೆ ಸತ್ಯನಾರಾಯಣ ಎನ್ ಗುಮ್ಮದಿ ಕಂಪ್ಯೂಟಿಂಗ್ ಪ್ರತಾಪ್ ಹರಿಡೋಸ್ ಸೌಲಭ್ಯಗಳು ತುಂಬಾ ನಿರ್ಣಾಯಕವೆಂದು ನಿಮಗೆ ತಿಳಿದಿದೆ ಸತ್ಯನಾರಾಯಣ ಎನ್ ಗುಮ್ಮದಿ ಆದ್ದರಿಂದ ವಿಮರ್ಶಾತ್ಮಕ ಪ್ರತಾಪ್ ಹರಿಡೋಸ್ ಮತ್ತು ಜನರಿಗೆ ಪರಿಣತಿ ನೀಡುವ ಕಂಪ್ಯೂಟೇಷನಲ್ ಕೌಶಲ್ಯಗಳನ್ನು ಸಹ ನೀವು ತಿಳಿದಿದ್ದೀರಿ ಆದ್ದರಿಂದ ಜೈವಿಕ ತಂತ್ರಜ್ಞಾನದಲ್ಲೂ ಸಹ ಯಶಸ್ಸುಗಳಿಗೆ ಅಂತರ್ಗತವಾಗಿರುವ ಬಹಳಷ್ಟು ಗಣನೆಗಳಿವೆ ಪ್ರೊಫೆಸರ್ ಸತ್ಯಾನಾರಾಯಣ ಎನ್ ಗುಮ್ಮದಿ ನಮ್ಮ ಇಲಾಖೆಯಲ್ಲಿ ನಾವು ದೊಡ್ಡ ಕಂಪ್ಯೂಟೇಶನ್ ಗುಂಪನ್ನು ಹೊಂದಿದ್ದೇವೆ ಮತ್ತು ನಮ್ಮ ಇಲಾಖೆ ಮತ್ತು ಕಂಪ್ಯೂಟರ್ ವಿಜ್ಞಾನದ ಜನರ ನಡುವೆ ಬಹಳ ಬಲವಾದ ಪರಸ್ಪರ ಸಂಬಂಧವನ್ನು ಹೊಂದಿದ್ದೇವೆ ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಬಹಳಷ್ಟು ಯೋಜನೆಗಳನ್ನು ಮಾಡುವುದು ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಮತ್ತು ಇತ್ತೀಚೆಗೆ ನಾವು ಈ ಪ್ರದೇಶಕ್ಕಾಗಿ ಅಂತರಶಿಕ್ಷಣ ಬೋಧಕವರ್ಗವನ್ನು ನೇಮಿಸಿಕೊಂಡಿದ್ದೇವೆ ಬಹಳ ಒಳ್ಳೆಯದು ನಿಮಗೆ ಗೊತ್ತಾ ಬಹಳ ಸಂತೋಷ ಆದ್ದರಿಂದ ನನಗೆ ನೋಡೋಣ ವಿದ್ಯಾರ್ಥಿ ದೃಷ್ಟಿಕೋನದಿಂದ ಅದನ್ನು ನಾವು ನೋಡೋಣ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದಾಗ ನಿರ್ದಿಷ್ಟವಾಗಿ MS ಅಥವಾ PhD ಪದವಿಗಾಗಿ ಒಳಬರುವ ವಿದ್ಯಾರ್ಥಿಗಳನ್ನು ನಾವು ನೋಡೋಣ ಅವರು ಹೊಂದಿರುವ ಹಿನ್ನೆಲೆಗಳು ಅಥವಾ ಅವರು ಹೊಂದಿರುವ ಹಿನ್ನೆಲೆಗಳ ವ್ಯಾಪ್ತಿ ಮತ್ತು ಅದಕ್ಕಿಂತ ಹೆಚ್ಚಿನದನ್ನು ನಾವು ಹೇಳುತ್ತೇವೆ ಅವರು ಎಮ್ಎಸ್ ಪಿಎಚ್ಡಿ ಪ್ರೋಗ್ರಾಂಗೆ ನೆಲೆಗೊಳ್ಳುವಲ್ಲಿ ಅವರು ಸವಾಲುಗಳನ್ನು ಎದುರಿಸುತ್ತಾರೆ ಎಂದು ನೀವು ಭಾವಿಸುವ ನಿರ್ದಿಷ್ಟ ಪ್ರದೇಶಗಳು ಇದೆಯೇ ಸಾಂಪ್ರದಾಯಿಕ ಕಾಲೇಜುಗಳಲ್ಲಿರುವ ತರಬೇತಿ ಎಂದರೆ MS PhD ಗೆ ಬಯೋಟೆಕ್ನಾಲಜಿಗೆ ಪ್ರವೇಶಿಸಿದಾಗ ಅವುಗಳನ್ನು ಸಿದ್ಧಪಡಿಸಲು ಸೂಕ್ತವಾದದ್ದು ಅಥವಾ ಅವರು ನಿಶ್ಚಿತವಾಗಿ ಮಾತನಾಡಬೇಕಾದ ಅಗತ್ಯತೆ ಇಲ್ಲದಿರುವ ಬಗ್ಗೆ ನಿಮಗೆ ತಿಳಿದಿರುವ ಕೆಲವು ನಿರ್ದಿಷ್ಟ ಅಂಶಗಳನ್ನು ನೀವು ನೋಡುತ್ತೀರಿ ಅಥವಾ ಹಾಗಿದ್ದರೆ ಅಂತಹ ವಿಷಯವನ್ನು ಹೊರಬರಲು ಅವರು ಹೇಗೆ ಹೋಗುತ್ತಾರೆ ಎಂಬುದು ನಿಮಗೆ ತಿಳಿದಿರುತ್ತದೆ ಸತ್ಯನಾರಾಯಣ ಎನ್ ಗುಮ್ಮದಿ ನೂತನ ಪ್ರಯೋಗಗಳಲ್ಲಿ ಹೊಸ ಅನುಭವ ಬರುವ ವಿದ್ಯಾರ್ಥಿಗೆ ಸಾಕಷ್ಟು ಪ್ರಾಯೋಗಿಕ ಕೌಶಲ್ಯಗಳ ಕೊರತೆಯಾಗಿವೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ವಿಶೇಷವಾಗಿ ಜೈವಿಕ ತಂತ್ರಜ್ಞಾನದಲ್ಲಿ ಎಲ್ಲಾ ಪ್ರಾಯೋಗಿಕ ಜನರು ಆದ್ದರಿಂದ ನಿಖರತೆ ಮಾಡಲು ಬಹಳಷ್ಟು ಉಪಕರಣಗಳನ್ನು ನಿರ್ವಹಿಸಲು ಬಹಳಷ್ಟು ಅನುಭವವನ್ನು ಹೊಂದಿರಬೇಕು ಆದ್ದರಿಂದ ಅವುಗಳಲ್ಲಿ ಕೊರತೆಯಿದೆ ಪ್ರತಾಪ್ ಹರಿಡೋಸ್ ಸರಿ ಮತ್ತು ಹಾಗಿದ್ದರೂ ಸಹ ಅದನ್ನು ಮಾಡಲೇಬೇಕಿತ್ತು ಜೈವಿಕ ತಂತ್ರಜ್ಞಾನದಲ್ಲಿ ನಾನು ಶುಚಿತ್ವವನ್ನು ಹೇಳುತ್ತೇನೆ ಮತ್ತು ನಿಮಗೆ ತಿಳಿದಿದೆ ಪ್ರಾಯೋಗಿಕವಾಗಿ ಪರಿಶುದ್ಧತೆಯು ಇನ್ನೂ ಹೆಚ್ಚಿನ ವಿಮರ್ಶಾತ್ಮಕವಾಗಿದೆ ಏಕೆಂದರೆ ನಮ್ಮ ಕೈಗಳು ತಾವೇ ಸಂಪೂರ್ಣವಾಗಿ ಮಾಲಿನ್ಯ ಆಗಿರಬಹುದು ಸತ್ಯನಾರಾಯಣ ಎನ್ ಗುಮ್ಮದಿ ಮಾದರಿ ಪ್ರತಾಪ್ ಹರಿಡೋಸ್ ಹಾಗಾದರೆ ನೀವು ಎಚ್ಚರಿಕೆಯಿಂದ ಇಲ್ಲದಿದ್ದರೆ ನೀವು ಅಭಿವೃದ್ಧಿಪಡಿಸುತ್ತಿರುವಿರಿ ಎಂಬ ಸಂಸ್ಕೃತಿಯನ್ನು ನೀವು ತಿಳಿದಿರುವುದಿಲ್ಲ ಹಾಗಾಗಿ ನೀವು ಏನು ಸೂಚಿಸುತ್ತೀರಿ ಎಂಬುದು ನಿಮಗೆ ತಿಳಿದಿದೆಯೆಂದು ನಾನು ಭಾವಿಸುತ್ತೇನೆ ಅದು ಪ್ರಯೋಗದಲ್ಲಿ ಪ್ರಯೋಗವನ್ನು ಪ್ರಾರಂಭಿಸುವ ಸಾಮರ್ಥ್ಯವಲ್ಲ ಆದರೆ ಆ ಪ್ರಯೋಗವನ್ನು ರಚನೆ ಮಾಡುವ ರಿಗ್ಗರ್ ಅದು ಸರಿ ಎಂದು ಬಂದಾಗ ಜನರು ಕೊರತೆಯಿರುವ ವಿಷಯ ಆದ್ದರಿಂದ ಅದರಲ್ಲಿ ನೀವು ನಿರ್ದಿಷ್ಟವಾಗಿ ಇದನ್ನು ನಿರ್ವಹಿಸಲು ಕೆಲವು ವಿಶೇಷ ಶಿಕ್ಷಣಗಳನ್ನು ನೀವು ತಿಳಿದಿರುವಿರಿ ಅಂದರೆ ವಿದ್ಯಾರ್ಥಿಗಳ ಬಗ್ಗೆ ಅವರಲ್ಲಿ ಯಾವ ರೀತಿಯ ಕೊರತೆಯಿದೆಯೆಂದು ನಿಮಗೆ ತಿಳಿದಿರುವಂತೆ ನೀವು ಹೇಗೆ ಎಚ್ಚರಿಸುತ್ತೀರಿ ಮತ್ತು ನಿಮಗೆ ಅಗತ್ಯವಿರುವ ಮಾನದಂಡಗಳಿಗೆ ಅವುಗಳನ್ನು ತರಲು ನಿಮಗೆ ಹೇಗೆ ಗೊತ್ತು ಸತ್ಯನಾರಾಯಣ ಎನ್ ಗುಮ್ಮದಿ ಹಾಗಾಗಿ ನಮ್ಮಲ್ಲಿ ಹೆಚ್ಚಿನವರು ಮೊದಲ ಒಂದು ವರ್ಷದಲ್ಲಿ ತರಬೇತಿ ನೀಡುತ್ತಾರೆ ಮತ್ತು ಅವರು ಎಲ್ಲವನ್ನೂ ಮಾಡುತ್ತಿದ್ದಾರೆಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಅವರು ಕೆಲವು ಹಿರಿಯ ಸಂಶೋಧನಾ ವಿದ್ವಾಂಸರಲ್ಲಿ ಒಳಗಾಗುತ್ತಾರೆ ಮತ್ತು ಪ್ರಾಥಮಿಕ ಪ್ರಯೋಗಗಳನ್ನು ಮಾಡುತ್ತಾರೆ ಆದ್ದರಿಂದ ನಾವು ತಮ್ಮ ಪ್ರಯೋಗಾಲಯಗಳಲ್ಲಿ ಪ್ರಯೋಗಗಳನ್ನು ಕೈಗೊಳ್ಳಲು ಸಜ್ಜುಗೊಂಡಿದ್ದೇವೆ ಎಂದು ನಾವು ಖಚಿತಪಡಿಸಿಕೊಳ್ಳುತ್ತೇವೆ ಈಗ ಅವರು ಏನು ಮಾಡಬೇಕೆಂದು ನಾವು ನಿರೀಕ್ಷಿಸುತ್ತೇವೆ ಪ್ರತಾಪ್ ಹರಿಡೋಸ್ ಸರಿ ಸರಿ ಸತ್ಯನಾರಾಯಣ ಎನ್ ಗುಮ್ಮಡಿ ಆದ್ದರಿಂದ ಮೊದಲ ವರ್ಷ ಅವರು ಇದನ್ನು ಮಾಡಲು ನಾವು ಸಮಯವನ್ನು ಮುಗಿಸುತ್ತೇವೆ ಪ್ರತಾಪ್ ಹರಿಡೋಸ್ ನಿಶ್ಚಿತ ಉದ್ಯಮಗಳು ಇರಬಹುದು ಎಂದು ನಿಮಗೆ ತಿಳಿದಿದೆ ಎಂದು ನೀವು ಈಗಾಗಲೇ ಹೇಳಿರುವಿರಿ ನೀವು ಏನು ಸಂಶೋಧನೆ ಮಾಡುತ್ತಿರುವಿರಿ ಮತ್ತು ಇನ್ನೊಂದನ್ನು ನೋಡುತ್ತಿರುವಿರಿ ಅದೇ ಸಮಯದಲ್ಲಿ ಎಂಎಸ್ ಡಿಗ್ರಿ ಅಥವಾ ಪಿಹೆಚ್ಡಿ ಡಿಗ್ರಿಯು ಬಹಳ ಶೈಕ್ಷಣಿಕವಾಗಿ ಗಮನಹರಿಸುವುದಕ್ಕೆ ಪ್ರವೃತ್ತಿಯನ್ನು ಹೊಂದಿದೆಯೆಂಬುದನ್ನು ಈ ಸ್ವಲ್ಪ ಸಮಯದಿಂದ ಗಮನದಲ್ಲಿಟ್ಟುಕೊಂಡಿರಿ ಏಕೆಂದರೆ ನಾವು ಅದರ ಬಗ್ಗೆ ಹೇಳಲು ಹೋಗುತ್ತೇವೆ ಏಕೆಂದರೆ ಆ ಮಟ್ಟವು ಗಮನವನ್ನು ಕೇಂದ್ರೀಕರಿಸುತ್ತದೆ ಮತ್ತು ಸಂಶೋಧನೆಯನ್ನು ಕೈಗೊಳ್ಳಲು ಏಕಾಗ್ರತೆಯ ಅಗತ್ಯವಿರುತ್ತದೆ ಮತ್ತು ಕೆಲವೊಮ್ಮೆ ಎಂಎಸ್ ಮತ್ತು ಪಿಹೆಚ್ಡಿ ಸಂಶೋಧನೆ ಕೂಡ ತುಟ್ಟತುದಿಯ ಚಟುವಟಿಕೆಯಲ್ಲಿದೆ ಅದರಿಂದ ಸಮಾಜವು ಸ್ವಲ್ಪ ಸಮಯದ ನಂತರ ಪ್ರಯೋಜನವನ್ನು ಪಡೆಯಬಹುದು ನಿಮಗೆ ತಿಳಿದಿರುವಂತೆ ಅವರಿಗೆ ನೇರವಾಗಿ ಪ್ರಯೋಜನವಾಗಿಲ್ಲದಿರಬಹುದು ಆದ್ದರಿಂದ ಈ ಸನ್ನಿವೇಶದಲ್ಲಿ ಉದ್ಯಮವು ಎಲ್ಲಿ ಸರಿಹೊಂದುತ್ತದೆ ಎಂದು ನೀವು ನೋಡುತ್ತೀರಿ ಈ ಕ್ಷೇತ್ರದಲ್ಲಿನ ಪ್ರಸ್ತುತ ಸಂಶೋಧನಾ ಚಟುವಟಿಕೆಗಳಲ್ಲಿ ಅವರು ಯಾವುದಕ್ಕೆ ಆಸಕ್ತಿ ವಹಿಸುತ್ತಾರೆ ಅಥವಾ ಜೈವಿಕ ತಂತ್ರಜ್ಞಾನದಲ್ಲಿ ಉನ್ನತ ಮತ್ತು ಸಂಶೋಧನೆ ನಡೆಯುತ್ತಿರುವ ಯಾವುದಕ್ಕೂ ಅನುಗುಣವಾಗಿ ಅವುಗಳು ಎಷ್ಟು ಹಿಂದೆ ಎಂದು ನೀವು ಭಾವಿಸುತ್ತೀರಿ ಅಥವಾ ಎಷ್ಟು ದೂರವನ್ನು ನೀವು ಭಾವಿಸುತ್ತೀರಿ ಸತ್ಯನಾರಾಯಣ ಎನ್ ಗುಮ್ಮದಿ ಆದ್ದರಿಂದ ಲಭ್ಯವಿರುವ ಬಯೋಟೆಕ್ ಕೈಗಾರಿಕೆಗಳ ಸಂಖ್ಯೆ ಈಗ ಇತರ ಕ್ಷೇತ್ರಗಳಿಗೆ ಹೋಲಿಸಿದರೆ ಕಡಿಮೆಯಾಗಿದೆ ಪ್ರತಾಪ್ ಹರಿಡೋಸ್ ಸರಿ ಇದೊಂದು ಭಾರತೀಯ ವಿಷಯ ಅಥವಾ ಅಂತರಾಷ್ಟ್ರೀಯವಾಗಿ ನೀವು ಅದನ್ನು ನೋಡುತ್ತೀರಿ ಸತ್ಯನಾರಾಯಣ ಎನ್ ಗುಮ್ಮಡಿ ಅಂತರಾಷ್ಟ್ರೀಯವಾಗಿಯೂ ಪ್ರತಾಪ್ ಹರಿಡೋಸ್ ಅಂತರರಾಷ್ಟ್ರೀಯವಾಗಿ ಸರಿ ಓಕೆ ಪ್ರೊ ಸತ್ಯಾನಾರಾಯಣ ಎನ್ ಗುಮ್ಮಡಿ ಏಕೆಂದರೆ ಹೆಚ್ಚಿನ ಹೂಡಿಕೆ ಮಾಡಲು ಮತ್ತು ಕೈಗಾರಿಕೆಗಳ ಯಶಸ್ಸು ಯಶಸ್ಸಿನ ಸಂಭವನೀಯತೆಯು ತುಂಬಾ ಕಡಿಮೆಯಾಗಿದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಸತ್ಯನಾರಾಯಣ ಎನ್ ಗುಮ್ಮಡಿ ಏಕೆಂದರೆ ನೀವು ಹೆಚ್ಚಿನ ಔಷಧಿಗಳನ್ನು ತೆರೆದರೆ ಪ್ರಾಯೋಗಿಕ ಪ್ರಯೋಗಗಳನ್ನು ಮಾಡಿ ಮತ್ತು ಅದನ್ನು ಒಂದು ಸಂಯುಕ್ತಕ್ಕೆ ಪಡೆಯಲು ಅದು ತುಂಬಾ ಹೂಡಿಕೆಯನ್ನು ತೆಗೆದುಕೊಳ್ಳುತ್ತದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆದ್ದರಿಂದ ಹೆಚ್ಚು ಹೂಡಿಕೆ ಸಮಯ ಮತ್ತು ಹಲವು ನಿಯಂತ್ರಕ ಅಂಶಗಳು ಸತ್ಯಾನಾರಾಯಣ ಎನ್ ಗುಮ್ಮಡಿ ನಿಯಂತ್ರಕ ಅಂಶಗಳು ಆದ್ದರಿಂದ ವಿಶೇಷವಾಗಿ ಆ ರೀತಿಯ ಕೈಗಾರಿಕೆಗಳಲ್ಲಿ ಜನರು ನಿರ್ದಿಷ್ಟ ತರಬೇತಿಗಾಗಿ ನೋಡುತ್ತಾರೆ ಸತ್ಯಾನಾರಾಯಣ ಎನ್ ಗುಮ್ಮದಿ ಪ್ರೋಟೀನ್ ಅಭಿವ್ಯಕ್ತಿ ಲೈಕ್ ಪೊಟ್ಯಾಸಿಯಮ್ ಮಾಡಲು ಹೇಗೆ ಸ್ಟ್ರೈನ್ ಸುಧಾರಣೆಗಳನ್ನು ಹೇಗೆ ಮಾಡುವುದು ಸ್ಟ್ರೀಮಿಂಗ್ ಪ್ರಕ್ರಿಯೆಗೆ ಕೆಳಗೆ ಆದ್ದರಿಂದ ಆ ಪ್ರದೇಶಗಳಲ್ಲಿ ಕೆಲಸದ ಅಂಶಗಳು ಒಳ್ಳೆಯದು ಉದಾಹರಣೆಗೆ ನಮ್ಮ ಇಲಾಖೆಯ ವಿದ್ಯಾರ್ಥಿಗಳು ಜೈವಿಕ ಪ್ರಕ್ರಿಯೆಯ ಎಂಜಿನಿಯರಿಂಗ್ನಲ್ಲಿ ಮುಗಿಸಿದಿದ್ದಾರೆ ಆದ್ದರಿಂದ ಉದ್ಯೋಗ ಸ್ಥಳಗಳು ಇತರ ಕ್ಷೇತ್ರಗಳಿಗೆ ಹೋಲಿಸಿದರೆ ಉತ್ತಮವಾಗಿದೆ ನಂತರ ಪೋಸ್ಟ್ ಡಾಕ್ಟರಲ್ ತರಬೇತಿಗೆ ಜನರು ಹೋಗಬೇಕಾಗುತ್ತದೆ ಈ ಮೂಲಕ ಹೆಚ್ಚಿನ ಅನುಭವವನ್ನು ಪಡೆಯಬಹುದು ನಂತರ ಉತ್ತಮ ಉದ್ಯೋಗಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚು ಇದು ಬಹಳ ವಿಶಾಲ ಮತ್ತು ಅಂತರಶಿಲ್ಪದ ವಿಷಯವಾಗಿದೆ ಅದು ಸಮಸ್ಯೆ ಹಾಗಾಗಿ ಜನರಿಗೆ ಕೆಲವು ಕ್ಷೇತ್ರಗಳಿಗೆ ಆ ಪ್ರದೇಶದ ಮೇಲೆ ತರಬೇತಿ ನೀಡಬೇಕಾದ ಅಗತ್ಯವಿದೆ ಸತ್ಯನಾರಾಯಣ ಎನ್ ಗುಮ್ಮದಿ ಆದ್ದರಿಂದ ಆ ಪಿಎಚ್ಡಿ ಸಮಸ್ಯೆಯನ್ನು ಆಧರಿಸಿ ನಂತರ ಪೋಸ್ಟ್ ಡಾಕ್ಟೋರಲ್ ತರಬೇತಿಯನ್ನು ಮಾಡಿ ಆ ಕಂಪನಿಗೆ ಸರಿಹೊಂದುವಂತೆ ಇರಬಹುದು ಪ್ರತಾಪ್ ಹರಿಡೋಸ್ ಆದ್ದರಿಂದ ವಿದ್ಯಾರ್ಥಿಗಳು ಸಹ ನಿಮಗೆ ತಿಳಿದಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಅವರು ಸಂಪೂರ್ಣವಾಗಿ ಹೊಸ ಮತ್ತು ಆಸಕ್ತಿದಾಯಕವಾದದನ್ನು ಮಾಡುತ್ತಿದ್ದಾರೆ ಎಂದು ಅರ್ಥಮಾಡಿಕೊಂಡಿದ್ದಾರೆ ಮಾನವ ವ್ಯವಸ್ಥೆಗಳಲ್ಲಿ ಬಳಸಬಹುದಾದ ಅಂಶಗಳು ಮತ್ತು ಹೀಗೆ ಜನರು ನಿಮಗೆ ತಿಳಿದಿರುವುದನ್ನು ಪ್ರಾರಂಭಿಸುತ್ತಿರಾ ತಮ್ಮ ಸ್ವಂತ ಕಂಪನಿಗಳನ್ನು ಪದವೀಧರರಾದ ನಂತರ ತೆರೆಯುವ ಜನರು ಅಲ್ಲಿದ್ದಾರೆಈ ಕ್ಷೇತ್ರದಲ್ಲಿನ ಅಂಶವನ್ನು ನೀವು ತಿಳಿದಿರುವಿರಿ ಅಥವಾ ಹೂಡಿಕೆ ತುಂಬಾ ಹೆಚ್ಚಾಗಿದೆ ಮತ್ತು ನೀವು ಏನು ಮಾಡಬಹುದೆಂದು ನೀವು ಮತ್ತೆ ಯೋಚಿಸುತ್ತೀರಿ ನೀವು ಏನು ಮಾಡಬೇಕೆಂಬುದು ಸಾಧ್ಯವಿಲ್ಲ ಸತ್ಯನಾರಾಯಣ ಎನ್ ಗುಮ್ಮದಿ ನಮ್ಮ ಇಲಾಖೆಯಲ್ಲಿ 3 4 ವಿದ್ಯಾರ್ಥಿ ಉದ್ಯೋಗತ್ವವನ್ನು ಪ್ರಾರಂಭಿಸಿ ಬೋಧನಾವರ್ಗದೊಂದಿಗೆ ಸಹಯೋಗ ಮಾಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಸತ್ಯನಾರಾಯಣ ಎನ್ ಗುಮ್ಮಡಿ ಆದ್ದರಿಂದ ಅವರು ಆರಂಭಿಕ ಹಂತಗಳಲ್ಲಿದ್ದಾರೆ ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಆದ್ದರಿಂದ ಹೆಚ್ಚಾಗಿ ಅವರು ಸಂವೇದಕಗಳಂತೆ ಮಾಡುತ್ತಿದ್ದಾರೆ ಆದ್ದರಿಂದ ವಿಶೇಷವಾಗಿ ರೋಗದ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ತನಿಖೆ ಮಾಡಲು ಸಾಧನಗಳನ್ನು ಹೇಗೆ ಕಂಡುಹಿಡಿಯುವುದು ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ವ್ಯಕ್ತಿಯು ರೋಗವನ್ನು ಹೊಂದಿರುತ್ತಾನೆ ಅಥವಾ ಇಲ್ಲ ಆದ್ದರಿಂದ ನಮ್ಮ ಇಲಾಖೆಯಲ್ಲಿ ರೋಗನಿರ್ಣಯದ ಮಕ್ಕಳು ಮತ್ತು ಹೆಚ್ಚಿನ ಯಶಸ್ಸಿನ ಅಂಗಡಿಯು ಬಿಟೆಕ್ ಗುಂಪಿನಿಂದ ಬಂದಿದೆ ಆದ್ದರಿಂದ ಅವರು ಶಕ್ತಿ ಆಧಾರಿತ ಕಂಪೆನಿಯಾದ ಸೀ6 ಎನರ್ಜಿ ಅನ್ನು ಪ್ರಾರಂಭಿಸಿದರು ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಕಡಲಕಳೆಗಳಿಂದ ಅವರು ಶಕ್ತಿಯನ್ನು ಮಾಡುತ್ತಾರೆ ಪ್ರತಾಪ್ ಹರಿಡೋಸ್ ಸರಿ ಸರಿ ಸತ್ಯನಾರಾಯಣ ಎನ್ ಗುಮ್ಮಡಿ ಆದ್ದರಿಂದ ಅದು ಹೆಚ್ಚು ಯಶಸ್ವಿ ಮತ್ತು ಸುಸ್ಥಾಪಿತ ಕಂಪೆನಿಯಾಗಿದೆ ಪ್ರತಾಪ್ ಹರಿಡೋಸ್ ಸರಿ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ನಮ್ಮ ವಿಭಾಗದಲ್ಲಿ ಈಗ ಪ್ರತಾಪ್ ಹರಿಡೋಸ್ ಸರಿ ಆದ್ದರಿಂದ ಒಂದು ಅಂಶವೂ ಇದೆ ಸತ್ಯನಾರಾಯಣ ಎನ್ ಗುಮ್ಮದಿ ಒಂದು ಅಂಶವಿದೆ ಪ್ರತಾಪ್ ಹರಿಡೋಸ್ ಮತ್ತು ಕ್ಷಮಿಸಿ ಇತರ ವಿದ್ಯಾರ್ಥಿಗಳಲ್ಲಿ ಕೆಲವರು ಉದ್ಯಮಕ್ಕೆ ತೆರಳಿ ಹಣವನ್ನು ಗಳಿಸಿ ಅದರ ನಂತರ ಅವರ ಸಂಶೋಧನಾ ವಿಷಯದ ಮೇಲೆ ಅವಲಂಬಿತರಾಗುತ್ತಾರೆ ಮತ್ತು ಕೆಲವರು ಉದ್ಯಮಶೀಲತಾ ಉದ್ಯಮಗಳನ್ನು ತೆರೆಯುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ ನಾನು ಅಕಾಡೆಮಿಯಾ ಎಂದು ನಿಮಗೆ ತಿಳಿದಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸ್ಥಾನಗಳಿವೆ ಎಂದಾದರೆ MS ನಲ್ಲಿ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಹೋಗಬಹುದೆಂದು ನಾವು ಹೇಳುವ ಸಂಸ್ಥೆಗಳಿವೆ ಸಾಮಾನ್ಯವಾಗಿ ಅಲ್ಲಿ ಅನೇಕ ಮಂದಿ ಹೋಗುತ್ತಿದ್ದಾರೆ ಮತ್ತು ಅಲ್ಲಿ ಅವರು ನಿರ್ಧರಿಸಿದ್ದಾರೆ ಇತರ ಇಲಾಖೆಗಳು ನಿಮ್ಮ ಪ್ರಕರಣದಲ್ಲಿ ನೀವು ಏನು ನೋಡುತ್ತೀರಿ ಸತ್ಯನಾರಾಯಣ ಎನ್ ಗುಮ್ಮಡಿ ಸಾಕಷ್ಟು ಅವಕಾಶಗಳು ಇವೆ ಪ್ರತಾಪ್ ಹರಿಡೋಸ್ ಬಹಳಷ್ಟು ಅವಕಾಶಗಳು ಸತ್ಯನಾರಾಯಣ ಎನ್ ಗುಮ್ಮಡಿ ಶೈಕ್ಷಣಿಕ ಸ್ಥಾನಗಳಿಗೆ ಸಾಕಷ್ಟು ಅವಕಾಶಗಳು ಶೈಕ್ಷಣಿಕ ಸ್ಥಾನವನ್ನು ಕೇಳುವುದಾದರೆ ಜನರು ಪಿಎಚ್ಡಿ ಒಂದರಲ್ಲಿ ಹೆಚ್ಚು ಪ್ರಕಟಣೆಯನ್ನು ಪಡೆಯುವುದು ಉತ್ತಮ ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಮತ್ತು ಹೊರದೇಶದ ಪೋಸ್ಟ್ಡಾಕ್ಟೊರಲ್ ತರಬೇತಿ ಉತ್ತಮ ಸ್ಥಳಗಳಲ್ಲಿ ಪಡೆಯಲು ಹೆಚ್ಚು ಆದ್ಯತೆಯಾಗಿದೆ ಸತ್ಯನಾರಾಯಣ ಎನ್ ಗುಮ್ಮದಿ ನಂತರ ಮರಳಿ ಬಂದು ಜೈವಿಕ ಇಲಾಖೆಯಲ್ಲಿ ಉತ್ತಮ ರೀತಿಯಲ್ಲಿ ನಮ್ಮನ್ನು ಸೇರಿಕೊಳ್ಳಿ ಪ್ರತಾಪ್ ಹರಿಡೋಸ್ ಸರಿ ಸರಿ ಆದ್ದರಿಂದ ನೀವು ಏನನ್ನಾದರೂ ಶಿಫಾರಸು ಮಾಡುತ್ತಿರುವ ಅನುಕ್ರಮ ಪ್ರೊಫೆಸರ್ ಸತ್ಯಾನಾರಾಯಣ ಎನ್ ಗುಮ್ಮದಿ ವಿದ್ಯಾರ್ಥಿಗಳು ಮರಳಿ ಬರಲು ಶಿಫಾರಸು ಮಾಡುತ್ತಾರೆ ಮತ್ತು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಹಿಂತಿರುಗಿ ಸರಿ ಮತ್ತು ನಿಮ್ಮ ಬಗ್ಗೆ ನಿಮಗೆ ಏನನ್ನಾದರೂ ಹೇಳೋಣ ನೀವು ಪ್ರಗತಿ ಮತ್ತು ಸಂಶೋಧನೆಯ ಬಗ್ಗೆ ಹೇಗೆ ನೋಡಬೇಕು ಎಂದು ನಾನು ಕೇಳುತ್ತೇನೆ ಆದ್ದರಿಂದ ನೀವು ಇದೀಗ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದೀರಿ ಎಂದರ್ಥ ಮತ್ತು ಆದ್ದರಿಂದ ನೀವು ತುಂಬಾ ತೊಡಗಿಸಿಕೊಂಡಿದ್ದೀರಿ ಮತ್ತು ನೀವು ಈ ಎಲ್ಲಾ ಜರ್ನಲ್ಗಳನ್ನು ತುಂಬಾ ಹೆಚ್ಚು ದೃಷ್ಟಿಕೋನದಿಂದ ನೋಡುತ್ತಿದ್ದೀರಿ ಏಕೆಂದರೆ ನೀವು ಸಂಪಾದಕೀಯ ಮಂಡಳಿಯಲ್ಲಿದ್ದೀರಿ ನೀವು ತಿಳಿದಿರುವಂತೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಪ್ರಕಟಣೆಗಳ ಸಂಖ್ಯೆ ಮತ್ತು ಉತ್ತಮ ಚಾನಲ್ಗಳ ಮೂಲಕ ಎಂದು ನಿಮಗೆ ತಿಳಿದಿದೆ ಸಂಶೋಧನಾ ವಿದ್ಯಾರ್ಥಿಗಳ ಪ್ರಗತಿಯನ್ನು ಹೇಗೆ ಗ್ರಹಿಸಬಹುದೆಂದು ನೀವು ಭಾವಿಸುವ ಇತರ ಮಾರ್ಗಗಳಿವೆಯೇ ಏಕೆಂದರೆ ಈ ಅಧ್ಯಯನವು ಕೋರ್ಸ್ ಕೆಲಸವನ್ನು ಸ್ಪಷ್ಟಪಡಿಸುವ ಸ್ಥಳಕ್ಕಿಂತ ವಿಭಿನ್ನವಾದ ಸಂಯೋಜನೆಯಾಗಿದೆ ಅಲ್ಲಿ ಒಂದು ಪರೀಕ್ಷೆ ಇದೆ ದರ್ಜೆಯಿದೆ ನೀವು ದರ್ಜೆಯನ್ನು ಪಡೆದುಕೊಳ್ಳುತ್ತೀರಿ ಮತ್ತು ನೀವು ಉತ್ತಮವಾಗಿ ಮಾಡಿದ್ದೀರಿ ಅಥವಾ ಉತ್ತಮವಾಗಿ ಮಾಡಲಿಲ್ಲವೆಂದು ಜನರು ಹೇಳುತ್ತಾರೆ ಆದರೆ ಸಂಶೋಧನೆಯಲ್ಲಿ ನೀವು ನಿಮ್ಮ ವಿದ್ಯಾರ್ಥಿಗಳನ್ನು ನೋಡಿದಾಗ ನೀವು ಏನು ನೋಡುತ್ತೀರಿ ಮತ್ತು ಈ ವ್ಯಕ್ತಿಯು ಸಂಶೋಧಕನಾಗುತ್ತಿದ್ದಾರೆ ಎಂದು ನೀವು ಹೇಗೆ ಭಾವಿಸುತ್ತೀರಿ ಪ್ರೊಫೆಸರ್ ಸತ್ಯಾನಾರಾಯಣ ಎನ್ ಗುಮ್ಮದಿ ನಾನು ಗುರುತಿಸಿದ ಮೊದಲ ವಿಷಯವೆಂದರೆ ವಿದ್ಯಾರ್ಥಿ ನನಗೆ ಓದಲು ಕಾಗದವನ್ನು ಕಳುಹಿಸುತ್ತಿದ್ದಾನೆ ಸತ್ಯಾನಾರಾಯಣ ಎನ್ ಗುಮ್ಮದಿ ಈ ಪ್ಲಾಟ್ಫಾರ್ಮ್ ಪೇಪರ್ ಆಸಕ್ತಿದಾಯಕವಾಗಿದೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ನಾನು ಇದನ್ನು ಬಳಸಬಲ್ಲೆ ಪ್ರತಾಪ್ ಹರಿಡೋಸ್ ಸರಿ ಸರಿ ಸತ್ಯನಾರಾಯಣ ಎನ್ ಗುಮ್ಮಡಿ ಅವರು ಈ ಕ್ಷೇತ್ರಕ್ಕೆ ಬಂದ ಮೊದಲ ಲಕ್ಷಣಗಳು ಪ್ರತಾಪ್ ಹರಿಡೋಸ್ ಓ ಒ ನೈಸ್ ಸತ್ಯನಾರಾಯಣ ಎನ್ ಗುಮ್ಮದಿ ಆದ್ದರಿಂದ ಅವರು ಸಮಸ್ಯೆಯ ಬಗ್ಗೆ ಯೋಚಿಸುತ್ತಿದ್ದಾರೆ ಮತ್ತು ಅದನ್ನು ತನ್ನ ಕೆಲಸದ ಮೇಲೆ ಸ್ವಯಂ ಅವಲಂಬಿತವಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಪ್ರತಾಪ್ ಹರಿಡೋಸ್ ಮತ್ತು ನಂತರ ಓದುವ ಕಾಗದದ ಮೇಲೆ ಕೆಲವು ಆಸಕ್ತಿದಾಯಕ ತೀರ್ಪು ಮಾಡಿ ಸತ್ಯನಾರಾಯಣ ಎನ್ ಗುಮ್ಮಡಿ ಕಾಗದ ಓದುವುದರಲ್ಲೂ ಆಸಕ್ತಿದಾಯಕ ಅದು ನಾನು ಮಾಡುವ ಒಂದು ರೀತಿಯ ಮೌಲ್ಯಮಾಪನ ಎರಡನೆಯ ವಿಷಯವೇನೆಂದರೆ ಜನರು ಸಂಪೂರ್ಣವಾಗಿ ವಿಭಿನ್ನವಾದ ಪ್ರಯೋಗಗಳ ಮೂಲಕ ಹಿಂತಿರುಗುತ್ತಾರೆ ನಮ್ಮ ಸಂಶೋಧನೆಯಲ್ಲಿ ನಾವು ನಿಯಮಿತವಾದ ಪ್ರಯೋಗಗಳನ್ನು ಹೊಂದಿದ್ದೇವೆ ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಆದ್ದರಿಂದ ಜನರು ಬರುತ್ತಾರೆ ಸರಿ ನನಗೆ ಬೇರೆಯದನ್ನು ಪ್ರಯತ್ನಿಸೋಣ ಪ್ರತಾಪ್ ಹರಿಡೋಸ್ ಕೆಲವು ವಿಭಿನ್ನ ಆಲೋಚನೆಗಳನ್ನು ಏನಾದರೂ ತನಿಖೆ ಮಾಡಬೇಕು ಸತ್ಯನಾರಾಯಣ ಎನ್ ಗುಮ್ಮದಿ ಕೆಲವೊಮ್ಮೆ ಈ ವಿಷಯವನ್ನು ವಿಭಿನ್ನ ಆಲೋಚನೆ ವಿಭಿನ್ನವಾಗಿ ತನಿಖೆ ಮಾಡಬೇಕು ಆದ್ದರಿಂದ ಇದು ನಿಜವಾಗಿಯೂ ನಮ್ಮ ಸಂಶೋಧನಾ ಪ್ರದೇಶವನ್ನು ವಿಸ್ತರಿಸುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮಡಿ ನನ್ನ ಕೆಲವು ವಿದ್ಯಾರ್ಥಿಗಳು ಅದನ್ನು ಇಷ್ಟಪಡುತ್ತಾರೆ ಆದ್ದರಿಂದ ಬಹುತೇಕ ಎಂಜಿನಿಯರಿಂಗ್ ಮತ್ತು ಈಗ ಹೆಚ್ಚಾಗಿ ಜೈವಿಕ ಎಂಜಿನಿಯರಿಂಗ್ ಆಯಿತು ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮಡಿ ಜೈವಿಕ ವಿಜ್ಞಾನದಲ್ಲಿ ಸಂಶೋಧನೆ ಇದೆ ಆದ್ದರಿಂದ ಅವುಗಳು ಸರಿಯಾದ ಮಾರ್ಗದಲ್ಲಿವೆಯೇ ಎಂದು ಅವರಿಗೆ ಸಹಾಯ ಮಾಡುತ್ತದೆ ಸತ್ಯನಾರಾಯಣ ಎನ್ ಗುಮ್ಮದಿ ತಮ್ಮನ್ನು ಮುಂದುವರೆಸುತ್ತಿದ್ದಾರೆ ಮತ್ತು ಅವರಲ್ಲಿ ಕೆಲವರಿಗೆ ನಾವು ಈ ಬಗ್ಗೆ ಒಂದು ಅನುದಾನ ಬರೆಯುತ್ತೇವೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ತುಂಬಾ ಸಂತೋಷ ಆದ್ದರಿಂದ ಅವರು ನಿಜವಾಗಿಯೂ ಹೆಚ್ಚು ಯೋಚಿಸಿದ್ದಾರೆ ಅವರು ವಿಶ್ವಾಸ ಪಡೆಯುತ್ತಿದ್ದಾರೆ ಸತ್ಯನಾರಾಯಣ ಎನ್ ಗುಮ್ಮದಿ ಈ ಒಂದು ವಿಶ್ವಾಸ ಸತ್ಯನಾರಾಯಣ ಎನ್ ಗುಮ್ಮದಿ ಹಾಗಾಗಿ ನಾನು ಕಂಡುಕೊಂಡ ಕೆಲವು ಜನರಿದ್ದಾರೆ ನಂತರ ನಾನು ಮೂರನೇ ವರ್ಷಕ್ಕೆ ಬಂದಾಗ ವಿದ್ಯಾರ್ಥಿಗಳು ಅಂತಿಮ ವರ್ಷವು ಒಬ್ಬ ವ್ಯಕ್ತಿಯ ಒರಟಾದ ಡ್ರಾಫ್ಟ್ ಮಾಡಲು ಮತ್ತು ಅದನ್ನು ನನಗೆ ಕೊಡಬೇಕು ಎಂದು ಪ್ರಯೋಗಾಲಯದಲ್ಲಿ ನಿಯಮಿತ ಮಾಡಿದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಸತ್ಯನಾರಾಯಣ ಎನ್ ಗುಮ್ಮದಿ ಅವರ ಪ್ರದೇಶದಲ್ಲಿ ನಂತರ ಅದನ್ನು ಸರಿಯಾಗಿ ಪ್ರಯತ್ನಿಸಿ ನೋಡುತ್ತಾರೆ ನಾವು ಇದನ್ನು ಸಲ್ಲಿಸುತ್ತೇವೆ ಆದ್ದರಿಂದ ಇದು ನಂತರ ಶಿಫಾರಸು ಮಾಡುವಲ್ಲಿ ಸಹಕಾರಿಯಾಗುತ್ತದೆ ಅವರು ಯೋಚಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಪ್ರತಾಪ್ ಹರಿಡೋಸ್ ಸರಿ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಪ್ರಕಟಣೆಗಳ ಹೊರತಾಗಿ ಸಂಶೋಧನೆ ನಡೆಸುತ್ತಿದ್ದೇನೆ ಆದ್ದರಿಂದ ಅವರ ನಡವಳಿಕೆಯನ್ನು ನೋಡುತ್ತೇವೆ ಅವರು ಪುಸ್ತಕ ವೀಕ್ಷಣೆ ಡೇಟಾವನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸುತ್ತಾರೆ ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಆದ್ದರಿಂದ ನಿಯಮಿತವಾಗಿ ಅಥವಾ ಮಾರ್ಗದರ್ಶಿ ಸಭೆ ಆದ್ದರಿಂದ ಕೆಲವು ವಿದ್ಯಾರ್ಥಿಗಳು ನಿಯಮಿತವಾಗಿ ಭೇಟಿಯಾಗುತ್ತಾರೆ ದೈನಂದಿನ ಅಥವಾ ದಿನದಲ್ಲಿ ಎರಡು ಬಾರಿ ಬಂದು ಫಲಿತಾಂಶಗಳನ್ನು ತೋರಿಸುತ್ತಾರೆ ಏನು ಮಾಡಬೇಕು ನಾವು ಅದನ್ನು ಮೌಲ್ಯಮಾಪನ ಮಾಡುವ ಕೆಲವು ವಿಷಯಗಳು ಇವು ಪ್ರತಾಪ್ ಹರಿಡೋಸ್ ಸರಿಯೆಂದರೆ ನಿಯಮಿತವಾಗಿ ವಿದ್ಯಾರ್ಥಿ ಸಭೆ ಬಗ್ಗೆ ನೀವು ಹೇಳಿದ ಕಾರಣದಿಂದಾಗಿ ಜನರಿಗೆ ಅವರ ಮಾರ್ಗದರ್ಶಿಗಳನ್ನು ಭೇಟಿ ಮಾಡಬೇಕಾದ ಒಳ್ಳೆಯ ಆವರ್ತನ ಮತ್ತು ನಿಮ್ಮ ಕಾರ್ಯಕ್ರಮದ ಸಮಯದೊಂದಿಗೆ ಅದು ಬದಲಾಗುತ್ತಿರುತ್ತದೆ ನೀವು ಏನು ಸೂಚಿಸುವಿರಿ ಸತ್ಯನಾರಾಯಣ ಎನ್ ಗುಮ್ಮದಿ ನನ್ನ ಪ್ರಯೋಗಾಲಯದಲ್ಲಿ ನಾನು ಅವರನ್ನು ದೈನಂದಿನ ಭೇಟಿ ಮಾಡುತ್ತೇನೆ ಪ್ರತಾಪ್ ಹರಿಡೋಸ್ ಅವರನ್ನು ದೈನಂದಿನ ಭೇಟಿ ಮಾಡಿ ಉತ್ತಮ ಸತ್ಯನಾರಾಯಣ ಎನ್ ಗುಮ್ಮದಿ ಅವರನ್ನು ದೈನಂದಿನ ಭೇಟಿ ಮತ್ತು ಅವುಗಳನ್ನು ನೋಡಿ ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮಡಿ ಹಾಗಾಗಿ ನಾನು ಈ ಚಿಂತನೆಯಲ್ಲಿ ಯೋಚಿಸುತ್ತೇನೆ ಇದು ದೈನಂದಿನ ಸಂಪರ್ಕವನ್ನು ಹೊಂದಿದೆ ಮತ್ತು ನಿಮ್ಮನ್ನು ನೋಡುವುದು ಮತ್ತು ಏನು ನಡೆಯುತ್ತಿದೆ ಪ್ರತಾಪ್ ಹರಿಡೋಸ್ ಗ್ರೇಟ್ ಆದ್ದರಿಂದ ನನಗೆ ವಿಂಗಡಿಸೋಣ ನಾನು ಈ ಚರ್ಚೆಯನ್ನು ನಿಮ್ಮ ಬಗ್ಗೆ ಒಂದು ಸಾಮಾನ್ಯ ಪ್ರಶ್ನೆಯೊಂದಕ್ಕೆ ಸುತ್ತಿಕೊಳ್ಳುತ್ತೇನೆ ಜೈವಿಕ ತಂತ್ರಜ್ಞಾನದಲ್ಲಿ ಎಂಎಸ್ ಅಥವಾ ಪಿಹೆಚ್ಡಿ ಕಾರ್ಯಕ್ರಮವನ್ನು ಸೇರಲು ಬಯಸುತ್ತಿರುವ ವಿದ್ಯಾರ್ಥಿಗೆ ನೀವು ಯಾವ ಸಲಹೆಯನ್ನು ನೀಡುತ್ತೀರಿ ಸತ್ಯನಾರಾಯಣ ಎನ್ ಗುಮ್ಮದಿ ಮೊದಲ ಸಲಹೆಯು ತಾಂತ್ರಿಕವಾಗಿರುವುದಿಲ್ಲ ಇದು ಯಾವುದೇ ವಿದ್ಯಾರ್ಥಿಗೆ ಸಾಮಾನ್ಯ ಸಲಹೆಯಾಗಿದೆ ಪ್ರತಾಪ್ ಹರಿಡೋಸ್ ಖಚಿತವಾಗಿ ಸತ್ಯನಾರಾಯಣ ಎನ್ ಗುಮ್ಮದಿ ಮೊದಲು ವಿದ್ಯಾರ್ಥಿಗಳು ಅವರು ಪ್ರಯತ್ನಿಸುತ್ತಿರುವ ಯಾವುದೇ ಗುಂಪಿನಲ್ಲಿ ತಂಡದ ಸದಸ್ಯರಾಗಲು ಪ್ರಯತ್ನಿಸಬೇಕು ಅದು ಹೆಚ್ಚು ಮುಖ್ಯವಾಗಿದೆ ಪ್ರತಾಪ್ ಹರಿಡೋಸ್ ಹೆಚ್ಚು ಮುಖ್ಯ ಪ್ರೊಫೆಸರ್ ಸತ್ಯನಾರಾಯಣ ಎನ್ ಗುಮ್ಮಡಿ ಆದ್ದರಿಂದ ಇಲ್ಲಿ ತನ್ನ ಜೀವನವನ್ನು ಆರಾಮದಾಯಕವಾಗಿಸುತ್ತದೆ ಮತ್ತು ಇದು ಎಲ್ಲಾ ಪೋಸ್ಟ್ ಡಾಕ್ಟೋರಲ್ ಸ್ಥಾನಗಳು ಅಥವಾ ಯಾವುದೇ ಕಂಪೆನಿಯಿಂದ ಕೇಳಲ್ಪಟ್ಟ ನಿಯತಾಂಕಗಳಲ್ಲಿ ಒಂದಾಗಿದೆ ಒಬ್ಬ ವ್ಯಕ್ತಿ ತಂಡದ ಆಟಗಾರರಲ್ಲವೇ ಇಲ್ಲವೇ ಇಲ್ಲ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಸತ್ಯನಾರಾಯಣ ಎನ್ ಗುಮ್ಮಡಿ ಆದ್ದರಿಂದ ಅವರು ಸೇರಿದಾಗ ಈ ಕಾರ್ಯಕ್ರಮದಲ್ಲಿ ಅವರು ಕಲಿಯಬೇಕಾದ ಮೊದಲ ವಿಷಯವೇ ಆಗಿದೆ ಪ್ರತಾಪ್ ಹರಿಡೋಸ್ ಗ್ರೇಟ್ ಗ್ರೇಟ್ ಹೌದು ಸತ್ಯನಾರಾಯಣ ಎನ್ ಗುಮ್ಮದಿ ಎರಡನೆಯದು ಸಾಧ್ಯವಾದಷ್ಟು ಬೇಗನೆ ಸಮಸ್ಯೆಯನ್ನು ಗುರುತಿಸುವುದು ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಸಾಧ್ಯವಾದಷ್ಟು ಬೇಗ ಲ್ಯಾಬ್ ರೆಕಾರ್ಡ್ ಪುಸ್ತಕವನ್ನು ಮಾಡಿ ಮತ್ತು ವೀಕ್ಷಣೆ ಪುಸ್ತಕವನ್ನು ಸ್ಪಷ್ಟವಾಗಿ ತಿಳಿಯಿರಿ ಅವರು ಏನು ಮಾಡುತ್ತಿದ್ದರೂ ನಿಮ್ಮ ಪ್ರಯೋಗವು ವಿಫಲವಾದರೂ ಸಹ ಅವುಗಳು ವಿಫಲಗೊಳ್ಳುವ ಬಗ್ಗೆ ನಮೂದಿಸಬೇಕು ಸತ್ಯನಾರಾಯಣ ಎನ್ ಗುಮ್ಮಡಿ ಅದು ಫಲಿತಾಂಶಗಳು ಬಂದಾಗ ಡೇಟಾ ನಿರ್ವಹಣೆ ಬಹಳ ಶಕ್ತಿಶಾಲಿಯಾಗಿರಬೇಕು ಅದು ಈ ದಿನಗಳಲ್ಲಿ ಬಹಳ ಮುಖ್ಯವಾಗಿದೆ ಏಕೆಂದರೆ ಜನರು ಈ ಆಸ್ತಿ ತಪ್ಪಾಗಿದೆ ಎಂದು ಹೇಳುತ್ತಾರೆ ಇದು ತಪ್ಪು ನೀವು ಅವುಗಳನ್ನು ಸಾಬೀತು ಮಾಡಬೇಕು ಪ್ರತಾಪ್ ಹರಿಡೋಸ್ ಹೌದು ಹೌದು ಸತ್ಯನಾರಾಯಣ ಎನ್ ಗುಮ್ಮದಿ ಅಥವಾ ಅವರು ಸುಳ್ಳು ಮಾಹಿತಿ ಅಥವಾ ಅದನ್ನೇ ಹೇಳುತ್ತಾರೆ ಪ್ರತಾಪ್ ಹರಿಡೋಸ್ ಹೌದು ಹೌದು ಸತ್ಯನಾರಾಯಣ ಎನ್ ಗುಮ್ಮದಿ ಆದ್ದರಿಂದ ಮಾಹಿತಿಯ ಶೇಖರಣೆ ಬಹಳ ಮುಖ್ಯವಾಗಿದೆ ಕಚ್ಚಾ ಮಾಹಿತಿಯ ಎಲ್ಲವೂ ಸತ್ಯಾನಾರಾಯಣ ಎನ್ ಗುಮ್ಮದಿ ಅವರು ಮಾರ್ಗದರ್ಶನಕ್ಕಾಗಿ ಪ್ರತಿಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ನೀಡಬೇಕು ಮತ್ತು ತಮ್ಮನ್ನು ತಾವು ನಕಲಿಸಲು ಮೀಸಲು ಇರಿಸಬೇಕು ಆದುದರಿಂದ ಯಾವುದೇ ಸಮಸ್ಯೆಗಳಿಗೆ ಇದು ಬದ್ಧವಾಗಿರಬೇಕು ಮೂರನೆಯದಾಗಿ ಅವರು ಬಹಳ ವ್ಯವಸ್ಥಿತವಾಗಿರಬೇಕು ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಆದ್ದರಿಂದ ವ್ಯವಸ್ಥಿತ ಅರ್ಥದಲ್ಲಿ ನಿಯಮಿತ ರೀತಿಯ ಸಮಯವನ್ನು ಮಾಡುವುದು ಈ ವಿಷಯಗಳ ಮೇಲೆ ಕೆಲಸ ಮಾಡಲು ಲ್ಯಾಬ್ಗೆ ಬರುತ್ತೀರಿ ಹಾಗಾಗಿ ಅವುಗಳನ್ನು ಮಾಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಉತ್ತಮ ಸಂಶೋಧಕರಾಗಬೇಕೆಂದರೆ ನಾವು ಜೈವಿಕ ತಂತ್ರಜ್ಞಾನವನ್ನು ಒಳಗೊಂಡಂತೆ ಬೆಳೆಸಬೇಕಾದ ಅಭ್ಯಾಸಗಳೆಂದು ಅವರು ನಿಮಗೆ ತಿಳಿಸಬೇಕು ವಿಶೇಷವಾಗಿ ನೀವು ಭಾವಿಸುವ ಕೆಲವು ವಿಷಯಗಳು ನಿಮಗೆ ಜೈವಿಕ ತಂತ್ರಜ್ಞಾನಕ್ಕೆ ಬಹಳ ಮುಖ್ಯವೆಂದು ತಿಳಿದಿದೆ ಮತ್ತು ನಾನು ತಂಡ ಆಟಗಾರನಾಗಿರುವುದರ ಬಗ್ಗೆ ನಾನು ಪ್ರಶಂಸಿಸುತ್ತೇನೆ ಏಕೆಂದರೆ ವಿಶೇಷವಾಗಿ ಜನರು ಪರೀಕ್ಷೆಗೆ ಓದಿದಾಗ ಅವರು ಸ್ವಂತ ಅಥವಾ ಏನನ್ನಾದರೂ ಓದಲು ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಮತ್ತು ನಂತರ ಅವರು ತಂಡದ ಆಟಗಾರರಾಗಲು ಬಳಸಬೇಕಾಗುತ್ತದೆ ಮತ್ತು ಅದು ಅವರಿಗೆ ಸಹಾಯ ಮಾಡುತ್ತದೆ ಇದು ಇತರರಿಗೆ ಸಹಾಯ ಮಾಡುತ್ತದೆ ಮತ್ತು ಎಲ್ಲಾ ರೀತಿಯಲ್ಲಿ ಇದು ತುಂಬಾ ಸರಾಗವಾಗಿ ಕಾರ್ಯನಿರ್ವಹಿಸುತ್ತದೆ ಹೌದು ಸತ್ಯನಾರಾಯಣ ಎನ್ ಗುಮ್ಮದಿ ಅಲ್ಲದೆ ತಮ್ಮ ಸಮಸ್ಯೆಯ ಬಗ್ಗೆ ತಮ್ಮ ಸ್ವಂತ ಲ್ಯಾಬ್ ಜನರ ಜೊತೆ ಕೂಡ ಮಾತನಾಡಬೇಡಿ ಪ್ರತಾಪ್ ಹರಿಡೋಸ್ ಅವರ ಸಮಸ್ಯೆ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಆ ಸದಸ್ಯ ಅಥವಾ ಇತರ ಲ್ಯಾಬ್ ಸದಸ್ಯರೊಂದಿಗೆ ಮಾತನಾಡಬೇಕು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಆದ್ದರಿಂದ ನೀವು ಹೆಚ್ಚು ತ್ವರಿತ ಪರಿಹಾರವನ್ನು ಪಡೆಯಲು ಮಾತನಾಡುತ್ತೀರಿ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆಂತರಿಕ ಸಂವಹನವು ಮುಖ್ಯವಾಗಿದೆ ಸತ್ಯನಾರಾಯಣ ಎನ್ ಗುಮ್ಮಡಿ ಬಾಹ್ಯ ಸಂವಹನ ಇದು ಬಹಳ ಮುಖ್ಯ ಮತ್ತು ಸಾಹಿತ್ಯವನ್ನು ಓದುವುದು ಬಹಳ ಮುಖ್ಯ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಸತ್ಯನಾರಾಯಣ ಎನ್ ಗುಮ್ಮದಿ ಆ ಕ್ಷೇತ್ರದಲ್ಲಿ ನವೀಕರಣ ಮಾಡಿ ನಿಮಗೆ ಗೊತ್ತಾ ನೀವು ಪ್ರತಿ ವಾರದಲ್ಲೂ ಅದನ್ನು ಕ್ಲಿಕ್ ಮಾಡುವ ಹಲವು ವೆಬ್ಸೈಟ್ಗಳಿವೆ ಆ ಪ್ರದೇಶದಲ್ಲಿ ಪ್ರಕಟಿಸಿದ ಪೇಪರ್ಗಳು ಯಾವುವು ಎಂದು ನೀವು ನವೀಕರಣಗಳನ್ನು ಪಡೆಯುತ್ತೀರಿ ಸತ್ಯನಾರಾಯಣ ಎನ್ ಗುಮ್ಮದಿ ಅದನ್ನು ಓದುವಂತೆ ಕ್ಷೇತ್ರದಲ್ಲಿ ವಿಶಾಲವಾದ ಜ್ಞಾನವನ್ನು ಇಟ್ಟುಕೊಳ್ಳಿ ಆದ್ದರಿಂದ ಅದು ವಾಹಕದಲ್ಲಿ ಯಶಸ್ವಿಯಾಗುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಗುಮ್ಮಡಿಯವರಿಗೆ ಧನ್ಯವಾದಗಳು ನೀವು ಇಲ್ಲಿ ಸೇರಲು ನಮಗೆ ಸಂತೋಷವಾಗಿದೆ ಮತ್ತು ನೀವು ತಿಳಿಸಿರುವ ಬಹಳಷ್ಟು ಒಳನೋಟವನ್ನು ನಾನು ತಿಳಿಯುತ್ತೇನೆ ನೋಡಲು ತುಂಬಾ ಕುತೂಹಲಕಾರಿಯಾಗಿದೆ ಮತ್ತು ನಿಸ್ಸಂಶಯವಾಗಿ ವಿದ್ಯಾರ್ಥಿಗಳು ನಿಮ್ಮ ಮೂಲಕ ಹೊಸದನ್ನು ತಿಳಿದಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ನಿಖರವಾಗಿ ತಿಳಿದಿಲ್ಲವೆಂದು ಪರಿಗಣಿಸಿ ಅವರು ಏನನ್ನು ಪಡೆಯುತ್ತಿದ್ದಾರೆ ಅಥವಾ ಅವರು ಸಂಶೋಧನೆಗೆ ಒಳಗಾಗುತ್ತಿದ್ದರೆ ಅವರು ಏನು ಪಡೆಯುತ್ತಿದ್ದಾರೆ ಎಂಬುದನ್ನು ಪರಿಗಣಿಸುತ್ತಾರೆ ನೀವು ಹಂಚಿಕೊಂಡಿರುವ ಬಹಳಷ್ಟು ಮಾಹಿತಿಯು ಅವರಿಗೆ ತುಂಬಾ ಉಪಯುಕ್ತವೆಂದು ನಾನು ಭಾವಿಸುತ್ತೇನೆ ನೀವು ಇಲ್ಲಿ ಸೇರಲು ತುಂಬಾ ಧನ್ಯವಾದಗಳು ಸತ್ಯನಾರಾಯಣ ಎನ್ ಗುಮ್ಮಡಿ ನನಗೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಹೌದು ಖಚಿತ ಪ್ರೊಫೆಸರ್ ಸತ್ಯನಾರಾಯಣ ಎನ್ ಗುಮ್ಮದಿ ಅದಕ್ಕಾಗಿ ಧನ್ಯವಾದಗಳು